ನಮಸ್ಕಾರ ಮತ್ತು ಈ ಉತ್ಪಾದನಾ ವ್ಯವಸ್ಥೆಗಳ ತಂತ್ರಜ್ಞಾನ ಭಾಗ 2 2 ಮಾಡ್ಯೂಲ್ 19 ಗೆ ಸ್ವಾಗತ ನಾವು ವಿವಿಧ ಸನ್ನಿವೇಶಗಳ ಬಗ್ಗೆ ಮಾತನಾಡುತ್ತಿದ್ದೆವು ಅಲ್ಲಿ ಒಂದು ಪ್ರಕ್ರಿಯೆಗೆ ಸಾಮಾನ್ಯ ವಕ್ರಾಕೃತಿಗಳಾಗಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯುಶನ್ಸಗಳು ಇದ್ದವು ಮತ್ತು ನಾವು ಈ ನಿರ್ದಿಷ್ಟ ರೇಖೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಿದ್ದೇವೆ ಆದರೆ ವಿಶೇಷವಾಗಿ ಮೇಲಿನ ನಿರ್ದಿಷ್ಟತೆಯ ಮಿತಿ ಮತ್ತು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕೆಳಗಿನ ವಿವರಣೆಯ ಮಿತಿಯು ಹರಡುವಿಕೆಯಲ್ಲಿ ಅರ್ಥೈಸುತ್ತದೆ ಆದ್ದರಿಂದ 3 ಪ್ರಕರಣಗಳು ವಿಕಸನಗೊಂಡಿವೆ ಈ ಪ್ರಕ್ರಿಯೆ 6σ ಈ ಪ್ರಕ್ರಿಯೆಯ ಮಿತಿಗಳ ನಡುವಿನ ವ್ಯತ್ಯಾಸಕ್ಕಿಂತ ಪ್ರಕ್ರಿಯೆಯ ಹರಡುವಿಕೆಯು ಗಮನಾರ್ಹವಾಗಿ ಕಡಿಮೆಯಾಗಿದೆ ಇಲ್ಲಿ ದಾಖಲಾಗಿರುವಂತೆ UCLx ಮತ್ತು LCLx ನಡುವಿನ ವ್ಯತ್ಯಾಸಕ್ಕೆ ಹೋಲಿಸಿದರೆ ಹರಡಿರುವ 6σ ಪ್ರಮಾಣವು ತುಂಬಾ ಕಡಿಮೆ ಎಂದು ನೀವು ಇಲ್ಲಿ ನೋಡಬಹುದು ಆವರ್ತನ ವಕ್ರಾಕೃತಿಗಳು A B C D ಮತ್ತು E ಪ್ರಕ್ರಿಯೆಯನ್ನು ಕೇಂದ್ರೀಕರಿಸಬಹುದಾದ ವಿವಿಧ ಸ್ಥಾನಗಳನ್ನು ಸೂಚಿಸುತ್ತವೆ ಉದಾಹರಣೆಗೆ ಈ ಪ್ರಕ್ರಿಯೆಯು D ಮೇಲಿನ ಸರಾಸರಿ ಮೇಲಿನ ವಿವರಣೆಗೆ ಬಹಳ ಹತ್ತಿರದಲ್ಲಿದೆ ಪ್ರಕ್ರಿಯೆಯಲ್ಲಿರುವಾಗ E ಕೆಳಗಿನ ವಿವರಣೆಗೆ ಬಹಳ ಹತ್ತಿರದಲ್ಲಿದೆ ಆದ್ದರಿಂದ A B ಮತ್ತು C ಯಾವುದೇ ಸ್ಥಾನಗಳೊಂದಿಗೆ ಪ್ರಾಯೋಗಿಕವಾಗಿ ತಯಾರಿಸಿದ ಎಲ್ಲಾ ಉತ್ಪನ್ನಗಳು ಪ್ರಕ್ರಿಯೆಯು ನಿಯಂತ್ರಣದಲ್ಲಿ ಇರುವವರೆಗೂ ಈ ವಿವರಣೆಯನ್ನು ಪೂರೈಸುತ್ತದೆ ಏಕೆಂದರೆ ನೀವು ನೋಡಬಹುದು ಈ ಎಲ್ಲಾ 3 ನಿರ್ದಿಷ್ಟ ರೇಖೆಗಳಲ್ಲಿವೆ ವಾಸ್ತವವಾಗಿ ಈ ವಿತರಣೆಗಳ ಹೊರಗಿನ ಯಾವುದಾದರೂ C ಕೇವಲ LSLx ಅನ್ನು ದಾಟುತ್ತದೆ ಆದ್ದರಿಂದ ನಮ್ಮ ಪ್ರಕ್ರಿಯೆಯಲ್ಲಿ ನಾವು ಅವುಗಳನ್ನು ನಿಜವಾಗಿಯೂ ಪರಿಗಣಿಸುವುದಿಲ್ಲ ಆದ್ದರಿಂದ ಸಾಮಾನ್ಯವಾಗಿ A ಮತ್ತು C ಪರಿಸ್ಥಿತಿಗಳು ಬಂದಾಗ ಇದು ಆದರ್ಶ ಉತ್ಪಾದನಾ ಪರಿಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ನಿಯಂತ್ರಣ ಚಾರ್ಟ್ ಅದನ್ನು ತೋರಿಸಿದಾಗ ಈ ನಿಯಂತ್ರಣ ಪಟ್ಟಿಯಲ್ಲಿ ಸಾಪೇಕ್ಷ ಆರ್ಥಿಕತೆಗೆ ಅನುಗುಣವಾಗಿ ಅನೇಕ ವಿಭಿನ್ನ ಕಾರ್ಯಗಳನ್ನು ಪರಿಗಣಿಸಬಹುದು ಉದಾಹರಣೆಗೆ x ಹೆಚ್ಚು ದೂರ ಹೋಗದಿದ್ದರೆ ನಿಯಂತ್ರಣದಿಂದ ಹೊರಹೋಗಲು ಅನುಮತಿ ನೀಡುವುದು ಆರ್ಥಿಕವಾಗಿ ಸೂಕ್ತವೆಂದು ಪರಿಗಣಿಸಬಹುದು ಏಕೆಂದರೆ ನಿಸ್ಸಂಶಯವಾಗಿ ನಿಮಗೆ ತಿಳಿದಿದೆ ನೀವು ಮಾರ್ಗವನ್ನು ನೋಡಿದರೆ ಇವು ಕೇಂದ್ರಿತ ಸಾಧನಗಳಾಗಿವೆ ಮತ್ತು ಮೇಲಿನ ವಿವರಣೆಯ ಮಿತಿಯಿಂದ ಸಾಕಷ್ಟು ದೂರದಲ್ಲಿವೆ ಅಥವಾ ವಾಸ್ತವವಾಗಿ ಕೆಳಗಿನ ವಿವರಣೆಯ ಮಿತಿಗಳನ್ನು ಹೇಳುತ್ತವೆ ಮತ್ತು ಸ್ವಲ್ಪ ರನ್ ಔಟ್ ಅನ್ನು ಸಹ ಅನುಮತಿಸಬೇಕು ಆದ್ದರಿಂದ ಹಂಚಿಕೆಗಳನ್ನು ಸ್ಥಾನಗಳ ನಡುವೆ ಹೆಚ್ಚು ಅನುಮತಿಸಬಹುದು ವಾಸ್ತವವಾಗಿ ನೀವು B ಮತ್ತು C ಬಗ್ಗೆ ಮಾತನಾಡುತ್ತಿದ್ದರೆ ಈ ಪ್ರಕ್ರಿಯೆಯು A ಪ್ರಕ್ರಿಯೆಯಿಂದ ಹರಡುವುದನ್ನು ಅರ್ಥೈಸುತ್ತದೆ ಆದ್ದರಿಂದ ಇದು ಕೇವಲ 2 ಆಗಾಗ್ಗೆ ಆಗುವ ಯಂತ್ರದ ವೆಚ್ಚವನ್ನು ಮತ್ತು ವ್ಯತ್ಯಾಸದ ನಿಯೋಜಿಸಬಹುದಾದ ಕಾರಣಗಳನ್ನು ಪರಿಶೀಲಿಸುವ ವಿಳಂಬವಾಗುವುದನ್ನು ತಪ್ಪಿಸುತ್ತದೆ ಅದು ಅತೃಪ್ತಿಕರ ಉತ್ಪನ್ನಕ್ಕೆ ಜವಾಬ್ದಾರನಾಗಿರುವುದಿಲ್ಲ ಅಥವಾ ಸ್ವೀಕಾರವು 100 ಪರಿಶೀಲನೆಯ ಆಧಾರದ ಮೇಲೆ ನಿಯಂತ್ರಣ ಪಟ್ಟಿಯಲ್ಲಿನ ಆಧಾರದ ಮೇಲೆ ಸ್ವೀಕಾರವನ್ನು ಬದಲಿಸುವುದು ಆರ್ಥಿಕವಾಗಿರಬಹುದು ಆದ್ದರಿಂದ ಮೇಲಿನ ಮತ್ತು ಕೆಳಗಿನ ವಿವರಣೆಯ ಮಿತಿಗಳ ಬಗ್ಗೆ ಕೇಂದ್ರೀಕೃತವಾಗಿರುವ ಪ್ರಕ್ರಿಯೆಗಳು ಹೇಗೆ ಹರಡುತ್ತವೆ ಮತ್ತು ಅರ್ಥವಾಗುತ್ತವೆ ಎಂಬುದು ಪ್ರಕ್ರಿಯೆಗಳ ಮೇಲೆ ಅಗತ್ಯವಿರುವ ವಿವಿಧ ಹಂತಗಳು ಮತ್ತು ನಿಯಂತ್ರಣದ ಮಟ್ಟವನ್ನು ಸೂಚಿಸುತ್ತದೆ ಆದ್ದರಿಂದ ಈಗ ನೀವು ಸ್ಥಾನ D ಅಥವಾ E ಸ್ಥಾನವನ್ನು ಪರಿಗಣಿಸಿದರೆ ಇವು ನಿಜವಾಗಿಯೂ ಗಂಭೀರ ಸಂದರ್ಭಗಳಾಗಿವೆ ಅಲ್ಲಿ ಸರಾಸರಿ ಮೇಲಿನ ವಿವರಣೆಯ ಮಿತಿಗೆ ಹತ್ತಿರದಲ್ಲಿದೆ ಈ ನಿರ್ದಿಷ್ಟ ಸಂದರ್ಭಗಳಲ್ಲಿ ನೀವು ನೋಡುವಂತೆ ಈ ನಿರ್ದಿಷ್ಟ ಸಂದರ್ಭಗಳಲ್ಲಿ ಕೆಳಗಿನ ವಿವರಣೆಯ ಮಿತಿಗಳ ಕಡೆಗೆ ಈ ಹರಡುವಿಕೆಯು ಈ ರೀತಿಯಲ್ಲಿಯೂ ಸಹ ಇದೆ ಈ ಪ್ರಕ್ರಿಯೆಯು ನಿಯಂತ್ರಣದಿಂದ ಹೊರಗುಳಿಯುವ ಸಾಧ್ಯತೆಯಿದೆ ಏಕೆಂದರೆ ಹರಡುವಿಕೆಯ ಸರಾಸರಿ ಕಾರಣದಿಂದ ಆದ್ದರಿಂದ ಇವು ನಿಜವಾಗಿಯೂ ಸ್ವೀಕಾರಾರ್ಹವಲ್ಲದ ಪ್ರಕ್ರಿಯೆಗಳು ಆದ್ದರಿಂದ ನೀವು ಏನನ್ನಾದರೂ ಮಾಡಬೇಕು ನೀವು ಸರಾಸರಿಗಿಂತ ಹೆಚ್ಚಿನದನ್ನು ಮೇಲ್ಭಾಗದ ಮಧ್ಯಭಾಗಕ್ಕೆ ಮತ್ತು ಕೆಳಗಿನ ವಿವರಣೆಯ ಮಿತಿಗಳಿಗೆ ಕಳುಹಿಸಬಹುದು ಆದ್ದರಿಂದ ಒಟ್ಟಾರೆಯಾಗಿ ಹರಡುವಿಕೆಯು ಈ ಡೊಮೇನ್ನೊಳಗೆ ಬರುತ್ತದೆ ಆದ್ದರಿಂದ D ಮತ್ತು E ಪ್ರಕರಣಗಳಲ್ಲಿ ಅಗತ್ಯವಿರುವ ಪ್ರಕ್ರಿಯೆಯ ನಿಯಂತ್ರಣದ ಮೇಲೆ ಖಂಡಿತವಾಗಿಯೂ ಬಿಗಿಗೊಳಿಸುವಿಕೆ ಇರುತ್ತದೆ ಆದ್ದರಿಂದ ನೀವು ವಿಶೇಷ ಹಂಚಿಕೆಗಳನ್ನು ನೈಜ ವಿತರಣೆಗಳೊಂದಿಗೆ ಹೋಲಿಸಿದಾಗ ನೀವು ಏನು ಹೇಳಬಹುದು 6σ ಪ್ರಕ್ರಿಯೆಯು ನಿರ್ದಿಷ್ಟತೆಯ ಮಿತಿಗಳ ನಡುವಿನ ವ್ಯತ್ಯಾಸಕ್ಕೆ ಸಮನಾದಾಗ ಸ್ವಲ್ಪ ಹೆಚ್ಚು ಗಂಭೀರವಾದ ಮತ್ತೊಂದು ಪ್ರಕರಣವಿದೆ ಆದ್ದರಿಂದ A ಪ್ರಕ್ರಿಯೆ ಇದೆ ಎಂದು ಹೇಳೋಣ ನೀವು ಈಗ ನೋಡಬಹುದು ಇದು ಕೇಂದ್ರ ವಿವರಣೆಯ ಮೇಲೆ ಕೇಂದ್ರೀಕೃತವಾಗಿದೆ ಮತ್ತು ನಿಸ್ಸಂಶಯವಾಗಿ ವಿವರಣೆಯ ಮೇಲಿನ ಮತ್ತು ಕೆಳಗಿನ ಗಡಿಗಳಾಗಿ USLX ಮತ್ತು LSLX ಇರಲಿದೆ ವಿವರಣೆಯಲ್ಲಿ ಸರಾಸರಿ ಪರಸ್ಪರ ಕೇಂದ್ರಿತವಾಗಿದೆ ಆದ್ದರಿಂದ ಸ್ವಲ್ಪ ವಿಚಲನಕ್ಕೂ ಉದಾಹರಣೆಗೆ ನೀವು ಇಲ್ಲಿ ನೋಡಬಹುದು B ಮತ್ತು C A ಸ್ಥಾನದಿಂದ ಸ್ವಲ್ಪ ವಿಚಲನಗೊಂಡಿದೆ ಅವುಗಳನ್ನು ಕಡಿಮೆ ಮಾಡಲಾಗುವುದಿಲ್ಲ ಏಕೆಂದರೆ ಪ್ರಕ್ರಿಯೆ ನಡೆಯುವ ಚಲನೆಯು ನಿಯಂತ್ರಣದಿಂದ ಹೊರಗುಳಿಯುತ್ತದೆ ಆದ್ದರಿಂದ B ಯಲ್ಲಿನ ಸರಾಸರಿ ಅಥವಾ C ನಲ್ಲಿನ ಸರಾಸರಿ A ನಲ್ಲಿರುವ ಸರಾಸರಿ ಹತ್ತಿರ ತರಲು ನೀವು ಎಲ್ಲವನ್ನೂ ಮಾಡಬೇಕಾಗುತ್ತದೆ ಆದ್ದರಿಂದ ಹೇಗಾದರೂ ಈ ವಿಧಾನಗಳನ್ನು ಒಟ್ಟಿಗೆ ಚಲಿಸಬೇಕು ಆದ್ದರಿಂದ ಪ್ರಕ್ರಿಯೆಯು ಇನ್ನೂ ಈ ನಿಯಂತ್ರಣವನ್ನು ಹೊಂದಿದೆ ಆದ್ದರಿಂದ ಮೇಲಿನ ಮತ್ತು ಕೆಳಗಿನ ವಿವರಣೆಯು ಚಾರ್ಟ್ನ ವಿವಿಧ ನಿಯಂತ್ರಣ ಅಂಶಗಳನ್ನು ಮಿತಿಗೊಳಿಸುತ್ತದೆ ಈ ಸಂದರ್ಭದಲ್ಲಿ ಮತ್ತೊಂದು ಸಾಧ್ಯತೆಯು ಇರಬಹುದು ಈ ನಿರ್ದಿಷ್ಟ ಪ್ರಕ್ರಿಯೆಗೆ C ಯ ಸಹಿಷ್ಣುತೆಯನ್ನು ಪರಿಷ್ಕರಿಸಿ ಏಕೆಂದರೆ ನಿಸ್ಸಂಶಯವಾಗಿ ಇದು ಬಹಳ ಬಿಗಿಯಾದ ಸನ್ನಿವೇಶವಾಗಿದ್ದು ಈ ಪ್ರಕ್ರಿಯೆಯು ಸರಾಸರಿ ಮತ್ತು ಹರಡುವಷ್ಟು ಉತ್ತಮವಾಗಿದೆ ಸರಕು ಮೇಲ್ಭಾಗ ಮತ್ತು ಕಡಿಮೆ D ನಿಯಂತ್ರಣ ಇದು ಮಿತಿಯನ್ನು ಮೀರಲು ಕಾರಣವಾಗುತ್ತದೆ ಮತ್ತು ನೀವು ಇಲ್ಲಿ ನೋಡುವಂತೆ ಅನೇಕ ತಿರಸ್ಕಾರಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ನಿಸ್ಸಂಶಯವಾಗಿ ನೀವು ಇದನ್ನು ಸ್ವಲ್ಪ ಕಠಿಣಗೊಳಿಸುವ ಮೂಲಕ ಪ್ರಕ್ರಿಯೆಯ ನಿಯಂತ್ರಣವನ್ನು ಬದಲಾಯಿಸಬಹುದು ಆದ್ದರಿಂದ ನೀವು ಹರಡುವಿಕೆಯನ್ನು ಕಡಿಮೆ ಹೊಂದಬಹುದು ಎಂದು ನಿಮಗೆ ತಿಳಿದಿದೆ ಅಥವಾ ಪರ್ಯಾಯವಾಗಿ ನೀವು ಈ ವಿಶೇಷಣಗಳನ್ನು ಬದಲಾಯಿಸಬಹುದು ಅಥವಾ ಯೋಚಿಸಬಹುದು ಸಾಕಷ್ಟು ಸುರಕ್ಷತೆಯ ಅಂಶಗಳು ಇದ್ದರೆ ಅದನ್ನು ಮೂಲ ವಿನ್ಯಾಸದಲ್ಲಿ ಇರಿಸಲಾಗುತ್ತದೆ ಆದ್ದರಿಂದ ಇನ್ನೂ ಪ್ರಕ್ರಿಯೆಯು ನಿಯಂತ್ರಣದಲ್ಲಿರಬಹುದು ಇದನ್ನು ಮಾಡಲು ಅಥವಾ ಕಾರ್ಯಗತಗೊಳಿಸಲು ವಿವಿಧ ವಿಧಾನಗಳೊಂದಿಗೆ 6σ ಪ್ರಕ್ರಿಯೆಯು ಈ ವಿವರಣೆಯ ನಡುವಿನ ವ್ಯತ್ಯಾಸಕ್ಕಿಂತ ಕಡಿಮೆ ಇರುವಾಗ ನಾನು ಚರ್ಚಿಸಲು ಬಯಸುವ ಇನ್ನೊಂದು ಪ್ರಕರಣವಿದೆ ಪ್ರಕ್ರಿಯೆಯು ಉತ್ಪಾದಿಸುವ ಉತ್ಪನ್ನಗಳ ತಿರಸ್ಕಾರದ ವಿಷಯದಲ್ಲಿ ಅದರ ಕೇಂದ್ರವು ನಷ್ಟವಾಗುತ್ತದೆಯೆ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಆದ್ದರಿಂದ ನೀವು ಸರಾಸರಿ ಸುತ್ತಲೂ ಕೇಂದ್ರೀಕರಿಸಬಹುದಾದರೂ ಅದು ಕಾರ್ಯರೂಪಕ್ಕೆ ಬರುವುದಿಲ್ಲ ಆದ್ದರಿಂದ ಈಗ ಇದಕ್ಕೆ ನಿಜವಾಗಿಯೂ ಪ್ರಕ್ರಿಯೆಯ ಬದಲಾವಣೆಯ ಅಗತ್ಯವಿದೆ ಉದಾಹರಣೆಗೆ ನೀವು ಶಾಫ್ಟ್ನ ವ್ಯಾಸದ ಬಗ್ಗೆ ಮಾತನಾಡುವುದರಿಂದ ಹೋಗಬಹುದು ನಾವು ಹಸ್ತಚಾಲಿತ ವ್ಯವಸ್ಥೆಯಿಂದ ಹೋಗಬಹುದು ಸ್ವಯಂಚಾಲಿತ ವ್ಯವಸ್ಥೆಯ ಬಗ್ಗೆ ಅಲ್ಲ ಅಥವಾ ಈ ವ್ಯತ್ಯಾಸವನ್ನು ಕಡಿಮೆ ಮಾಡಲು CNC ನಿಯಂತ್ರಣ ವ್ಯವಸ್ಥೆಯಾಗಿರಬಹುದು µ±3σ ಯಾವಾಗಲೂ USL ಮತ್ತು LSL ನಡುವೆ ಇರುತ್ತದೆ ಆದ್ದರಿಂದ ಸಾಧ್ಯವಾಗದಿದ್ದರೆ ಅದನ್ನು ನಿಖರವಾಗಿ ಮಾಡಬೇಕಾಗಿದೆ ಮತ್ತು ಇದು ಈಗಾಗಲೇ ಅದರ ಸಾಮರ್ಥ್ಯದ ಮಿತಿಯಲ್ಲಿರುವ ಪ್ರಕ್ರಿಯೆಗಳು ಮತ್ತು ಈ ಸಂದರ್ಭದಲ್ಲಿ ಈ ವಿವರಣೆಯನ್ನು ಬದಲಾಯಿಸುವ ಬಗ್ಗೆ ಯೋಚಿಸಬೇಕಾಗುತ್ತದೆ ಸ್ವೀಕಾರಾರ್ಹವಾದ ಭಾಗಗಳನ್ನು ಉತ್ಪಾದಿಸಲು ನೀವು ಪ್ರಕ್ರಿಯೆಯನ್ನು ಬಯಸಿದರೆ ಇಲ್ಲದಿದ್ದರೆ ಈ ನಿರ್ದಿಷ್ಟ ರೀತಿಯಲ್ಲಿ ಪ್ರಕ್ರಿಯೆಯು ಕಾರ್ಯಸಾಧ್ಯವಾಗುವುದಿಲ್ಲ ಆದ್ದರಿಂದ ವಿವಿಧ ಪ್ರಕರಣಗಳನ್ನು ನೀವು ಹೇಗೆ ವ್ಯಾಖ್ಯಾನಿಸುತ್ತೀರಿ ಅಲ್ಲಿ ಸ್ಟ್ಯಾಂಡರ್ಡ್ ವಿಚಲನಗಳಂತೆ ವಿಭಿನ್ನ ವಿಧಾನಗಳು ಮೇಲಿನ ಮತ್ತು ಕೆಳಗಿನ ನಿರ್ದಿಷ್ಟತೆಯ ಮಿತಿಗಳಿಗೆ ಸಂಬಂಧಿಸಿದಂತೆ ಒಂದು ರೀತಿಯ ರಿಮಿಂಗ್ ಆಗಿರುತ್ತವೆ ಆದ್ದರಿಂದ ನಾನು ಇಲ್ಲಿ ಸ್ವಲ್ಪ ವಿಭಿನ್ನ ಪರಿಸ್ಥಿತಿಯನ್ನು ತೋರಿಸಲು ಬಯಸುತ್ತೇನೆ ಅಲ್ಲಿ ಒಂದೇ ವಿವರಣೆಗೆ ನಿಯಂತ್ರಣದಲ್ಲಿರುವ ಪ್ರಕ್ರಿಯೆಯ ಸಂಭವನೀಯ ಸಂಬಂಧವನ್ನು ಗುರುತಿಸಲಾಗುತ್ತದೆ ಅಲ್ಲಿ 3 ವಿಭಿನ್ನ ಪ್ರಕರಣಗಳನ್ನು ನೀಡಲಾಗುತ್ತದೆ ಕೇಸ್ ಒನ್ ಕೇಸ್ ಟೂ ಮತ್ತು ಕೇಸ್ ಮೂರು ಉದಾಹರಣೆಗೆ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ A B ಮತ್ತು C ವಿಭಿನ್ನ ಪ್ರಕ್ರಿಯೆಗಳಿವೆ ಎಂದು ನೀವು ನೋಡಬಹುದು ಹರಡುವಿಕೆಗಳಲ್ಲಿ ಎಲ್ಲಾ ವಿಭಿನ್ನ ಕಡಿಮೆ ವಿಶೇಷಣಗಳಿವೆ ಎಲ್ಲಾ 3 ಪ್ರಕ್ರಿಯೆಗಳಿಗೆ ಸ್ವೀಕಾರಾರ್ಹ ಮಿತಿಗಳು ಹೆಚ್ಚು ಕಡಿಮೆ ಒಂದೇ ಎಂದು ನಿಮಗೆ ತಿಳಿದಿದೆ ಒಂದು ವೇಳೆ µ 3σ ವಿತರಣೆಯ ಕೆಳಗಿನ ಮೌಲ್ಯವು LSL ಗಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ ಇದು x ಗಾಗಿ ಕಡಿಮೆ ವಿವರಣೆಯ ಮಿತಿಗಳು ನಿಜಕ್ಕೂ ಒಳ್ಳೆಯದು ಏಕೆಂದರೆ ಉತ್ಪಾದನೆಯಾಗುವ ಎಲ್ಲವೂ ಈ ಸಂದರ್ಭದಲ್ಲಿ ಸ್ವೀಕಾರಾರ್ಹ ಮತ್ತು ಕೇಸ್ 2 ಸಂದರ್ಭದಲ್ಲಿ LSLx ಅಲ್ಲಿ ಎಲ್ಲವೂ ಇದೆ ಇದರರ್ಥ ಪರಿಭಾಷೆಯಲ್ಲಿ ಸ್ವಲ್ಪ ವಿಚಲನವು ಸರಾಸರಿ ಬದಲಾವಣೆಯು ಡೌನ್ವರ್ಡ್ ದಿಕ್ಕಿನಲ್ಲಿರಬಹುದು ಪ್ರಕ್ರಿಯೆಯ ಒಂದು ಭಾಗವನ್ನು ಸ್ವೀಕಾರಾರ್ಹವಲ್ಲ ಮತ್ತು ಪ್ರಕರಣ 3 ಇನ್ನೂ ಸ್ವಲ್ಪ ಭಿನ್ನವಾಗಿರುತ್ತದೆ ನಿಮಗೆ ತಿಳಿದಿದೆ ಈ 3 A B ಮತ್ತು C ವಿತರಣೆಗಳೆಂದು ನೀವು ನೋಡಿದರೆ ಪ್ರಕ್ರಿಯೆಗಳು ಹೆಚ್ಚಿನ ಪ್ರಮಾಣದ ತಿರಸ್ಕಾರವನ್ನು ಸೂಚಿಸುತ್ತವೆ ಹರಡುವಿಕೆಯು ಚಿಕ್ಕದಾಗಿದ್ದಾಗ ಅಥವಾ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿರಸ್ಕರಿಸಬಹುದು ಅದು ದೊಡ್ಡದಾಗಿದ್ದರೆ ಮತ್ತು ಅದು ತೀರಾ ದೊಡ್ಡದಾಗಿದ್ದರೆ ತಿರಸ್ಕರಿಸುವ ಕನಿಷ್ಠ ಪ್ರಮಾಣವನ್ನು ನೀವು ತಿಳಿದಿದ್ದೀರಿ ಆದ್ದರಿಂದ ಒಂದು ರೀತಿಯಲ್ಲಿ σ ಬದಲಾವಣೆಗಳು ಮತ್ತು ಪ್ರಕರಣಗಳು ಎಲ್ಲಾ ಪ್ರಕ್ರಿಯೆಗಳು ಕಡಿಮೆ ನಿರ್ದಿಷ್ಟತೆಯ ಮಿತಿಗಳೊಂದಿಗೆ ರಿಮಿಂಗ್ ಆಗಿದ್ದರೆ ಯಾವಾಗಲೂ ಹೆಚ್ಚಿನ σ ಹೊಂದಿರುವುದು ಬುದ್ಧಿವಂತಿಕೆಯಾಗಿದೆ ಇದು σ1 ಇದು σ2 ಮತ್ತು ಇದು σ3 ಎಂದು ಹೇಳೋಣ ಆದ್ದರಿಂದ ನಿಸ್ಸಂಶಯವಾಗಿ σ3 σ2 ಗಿಂತ ದೊಡ್ಡದಾಗಿದೆ σ1 ಗಿಂತ ಹೆಚ್ಚಾಗಿದೆ ಆದ್ದರಿಂದ ನೀವು ಯಾವಾಗಲೂ ಹೆಚ್ಚಿನ σ ಹೊಂದುವ ಬಗ್ಗೆ ಯೋಚಿಸಬಹುದು ಕಡಿಮೆ ನಿರ್ದಿಷ್ಟತೆಯ ಮಿತಿಗಳು ಒಂದಕ್ಕೊಂದು ಹೋಲುತ್ತವೆ ಅಥವಾ ಕಡಿಮೆ ಶೇಕಡಾವಾರು ತಿರಸ್ಕಾರಗಳು ಪರಸ್ಪರ ಒಂದೇ ಆಗಿರುವ ಸಂದರ್ಭಗಳಲ್ಲಿ ನಿರ್ದಿಷ್ಟವಾಗಿ ಸರಾಸರಿ ಬದಲಾಗಬಹುದು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ನೋಡುವಂತೆ ದೊಡ್ಡ σ ಅಥವಾ ಹೆಚ್ಚಿನದು ಪ್ರಕ್ರಿಯೆ ಹರಡುವುದು ಉತ್ತಮವಾಗಿರುತ್ತದೆ ಆದ್ದರಿಂದ ಅಂತಹ ಪ್ರಕರಣಗಳು ಅಸ್ತಿತ್ವದಲ್ಲಿವೆ ಅಲ್ಲಿ ಯಾವಾಗಲೂ ತಿರಸ್ಕರಿಸುವ ಮಿತಿಯ ಕೆಳಭಾಗದ ಜೋಡಣೆ ಇರುತ್ತದೆ ಮತ್ತು ನಿರ್ದಿಷ್ಟ ಪ್ರಕ್ರಿಯೆ ಮತ್ತು ಚಲನೆಯು ಕೆಳಗಿನ ವಿವರಣೆಯ ಮಿತಿಯಿಂದ ಹೊರಗಡೆ ಹೋಗುತ್ತದೆ ಅಥವಾ ಪ್ರಾರಂಭವಾಗುತ್ತದೆ ಅದು ಯಾವಾಗಲೂ ಬುದ್ಧಿವಂತವಾಗಿರುತ್ತದೆ ಈ ನಿರ್ದಿಷ್ಟ ಉದಾಹರಣೆಯಲ್ಲಿ ಕಾಣುವಂತೆ ಸಣ್ಣ ಹರಡುವಿಕೆಗಿಂತ ವ್ಯಾಪಕವಾದ ಹರಡುವಿಕೆ ಆದ್ದರಿಂದ ಅಂತಹ ಪ್ರಾಯೋಗಿಕ ನಿರ್ಧಾರಗಳನ್ನು ಕೆಲವೊಮ್ಮೆ ಪ್ರಕ್ರಿಯೆ ನಿಯಂತ್ರಣ ಎಂಜಿನಿಯರ್ ಅಥವಾ ಗುಣಮಟ್ಟದ ನಿಯಂತ್ರಣ ಎಂಜಿನಿಯರ್ ತಲುಪಬೇಕಾಗುತ್ತದೆ ಒಂದೇ ವಿವರಣೆಗೆ ನಿಯಂತ್ರಣದಲ್ಲಿರುವ ಪ್ರಕ್ರಿಯೆಯ ಈ ಎಲ್ಲಾ ಸಂಭಾವ್ಯ ಸಂಬಂಧಗಳನ್ನು ನಾವು ವಿವರವಾಗಿ ಹೇಳೋಣ ವಿಶೇಷವಾಗಿ ನೀವು ಅಲ್ಲಿ ನೋಡುತ್ತಿರುವಂತೆ LSL ಆದ್ದರಿಂದ ಮೊದಲ ಸನ್ನಿವೇಶವೆಂದರೆ ಅದರಲ್ಲಿ ಸುರಕ್ಷತೆಯ ಅಂಚು ಇದೆ ನಿಸ್ಸಂಶಯವಾಗಿ ಎರಡನೆಯದು ಇದರಲ್ಲಿ ಪ್ರಕ್ರಿಯೆಯು ನಿಯಂತ್ರಣದಲ್ಲಿ ಇರುವವರೆಗೂ ವಿವರಣೆಯು ಕೇವಲ ಪೂರೈಸಲ್ಪಡುತ್ತದೆ ಮತ್ತು ಮೂರನೆಯದು ಪ್ರಕ್ರಿಯೆಯ ಹರಡುವಿಕೆ ಅಥವಾ ಪ್ರಕ್ರಿಯೆಯ ಸರಾಸರಿ ಹೆಚ್ಚಳದಲ್ಲಿ ಮೂಲಭೂತ ಬದಲಾವಣೆಯಿಲ್ಲದಿದ್ದರೆ ಕೆಲವು ಅನುರೂಪವಲ್ಲದ ಉತ್ಪನ್ನಗಳನ್ನು ಉತ್ಪಾದಿಸಲಾಗುತ್ತದೆ ಆದ್ದರಿಂದ ಎಲ್ಲಾ 3 ವಿತರಣೆಗಳು A B ಮತ್ತು C ಒಂದೇ ಕೆಳಗಿನ ಮೌಲ್ಯವನ್ನು ಹೊಂದಿವೆ ಆದಾಗ್ಯೂ ಕೆಳಗಿನ ಬಿಂದುಗಳು ಒಂದೇ ಮಟ್ಟದಲ್ಲಿರಲು A ಯೊಂದಿಗೆ ವಿತರಣಾ B A ಗಿಂತ ಹೆಚ್ಚಿನ ಪ್ರಕ್ರಿಯೆಯ ಸರಾಸರಿಯನ್ನು ಹೊಂದಿರಬೇಕು ಅದೇ ರೀತಿ ವಿತರಣಾ C ನಾನು ಮೊದಲು ಮಾತನಾಡಿದಂತೆ B ಗಿಂತ ಹೆಚ್ಚಿನ ಪ್ರಕ್ರಿಯೆಯ ಸರಾಸರಿಯನ್ನು ಹೊಂದಿರಬೇಕು ಸಂಪೂರ್ಣ ವಿತರಣೆಯು ಕೆಳಗಿನ ವಿವರಣೆಯ ಮಿತಿಗಳಿಗಿಂತ ಕಡಿಮೆಯಾಗಲು ಹೆಚ್ಚಿನ ವಿತರಣೆ ಹೆಚ್ಚಿನ ಸರಾಸರಿ ಇರಬೇಕು ಎಂಬುದು ಸ್ಪಷ್ಟವಾಗಿದೆ ಮತ್ತು ಸರಾಸರಿ ಮತ್ತು ವೆಚ್ಚದ ನಡುವಿನ ಸಂಬಂಧವು ಅನೇಕ ನಿದರ್ಶನಗಳಲ್ಲಿ ಅತ್ಯಗತ್ಯವಾಗಿರುತ್ತದೆ ಉದಾಹರಣೆಗೆ ಕಂಟೇನರ್ಗಳನ್ನು ಭರ್ತಿ ಮಾಡುವಾಗ ಪ್ರಸರಣದ ಕಡಿತವು ಸರಾಸರಿ ಓವರ್ಫಿಲ್ ಅನ್ನು ಕಡಿಮೆ ಮಾಡುವ ಮೂಲಕ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತೊಂದೆಡೆ ಪ್ರಸರಣವು ಕಡಿಮೆ ಹೆಚ್ಚು ಮುಖ್ಯವಾದುದು ಇದು ಪ್ರಕ್ರಿಯೆಯ ಸರಾಸರಿ ನಿಯಂತ್ರಣದಿಂದ ಹೊರಗುಳಿಯುತ್ತದೆ ಮತ್ತು A ಮತ್ತು C ವಿತರಣೆಗಳನ್ನು ಹೋಲಿಸುವ ಮೂಲಕ ಇದನ್ನು ವಿವರಿಸಲಾಗುತ್ತದೆ A B ಮತ್ತು C ಸಂದರ್ಭದಲ್ಲಿ 3 ಪ್ರಕ್ರಿಯೆಯ ಸರಾಸರಿಗಳು ಇದ್ದಲ್ಲಿ ಸಮಾನ ಸ್ಥಾನವನ್ನು ಅವರ ಸ್ಥಾನಕ್ಕಿಂತ ಕೆಳಕ್ಕೆ ವರ್ಗಾಯಿಸಲಾಗಿದೆ ಆದಾಗ್ಯೂ ಕೆಟ್ಟ ಉತ್ಪನ್ನದ ಅನುಪಾತವನ್ನು ನಿರ್ದಿಷ್ಟತೆಯ ಮಿತಿಗಿಂತ ಕೆಳಗಿನ ವಿತರಣೆಯ ಪ್ರದೇಶದಿಂದ ಸೂಚಿಸಲಾಗುತ್ತದೆ ಇದು C ಗಿಂತ A ಯಲ್ಲಿ ಹೆಚ್ಚಾಗಿದೆ ಆದ್ದರಿಂದ ಪ್ರಕ್ರಿಯೆಯ ನಿರ್ದಿಷ್ಟ ಹರಡುವಿಕೆಗಳಲ್ಲಿ ಕಡಿಮೆ ಸರಾಸರಿಗಿಂತ ಹೆಚ್ಚಿನ ಸರಾಸರಿ ಅಥವಾ ಸರಾಸರಿಗಿಂತ ಹೆಚ್ಚಿನ ಪ್ರಕ್ರಿಯೆಗಳ ಹೆಚ್ಚಿನ ಹರಡುವಿಕೆಯನ್ನು ಹೊಂದಿರುವ ನಿರ್ದಿಷ್ಟ ಸಂದರ್ಭದಲ್ಲಿ ಅದರ ಅನುಕೂಲಗಳು ಎಂದು ನಾನು ನಿಮಗೆ ಹೇಳಿದ್ದೇನೆ ಆದ್ದರಿಂದ ಈ ರೀತಿಯ ಒಂದೇ ವಿವರಣೆಯ ಸನ್ನಿವೇಶದಲ್ಲಿನ ವಿವಿಧ ಸಂಬಂಧಗಳನ್ನು ನಾವು ಸೂಚಿಸಬೇಕಾಗಿದೆ ಆದ್ದರಿಂದ ಸರಬರಾಜುದಾರರು ತಮ್ಮ ಪ್ರಕ್ರಿಯೆಗಳನ್ನು ಸುಧಾರಿಸಲು ಸಹಾಯ ಮಾಡಲು ನಾವು ಖರೀದಿದಾರರಿಂದ ನಿಯಂತ್ರಣ ಪಟ್ಟಿಯಲ್ಲಿನ ಕೆಲವು ಉಪಯೋಗಗಳನ್ನು ಈಗ ಪ್ರದರ್ಶಿಸುತ್ತೇವೆ ಎಲೆಕ್ಟ್ರಾನಿಕ್ ಸಾಧನಗಳ ತಯಾರಕರು ಸಾಧನದಲ್ಲಿ ಬಳಸಲಾಗುವ ಕೆಲವು ಸಣ್ಣ ಅಡ್ಡ ವಿಭಾಗದ ಸೆರಾಮಿಕ್ ಅವಾಹಕದ ಕ್ರ್ಯಾಕಿಂಗ್ನಲ್ಲಿ ತೊಂದರೆ ಹೊಂದಿದೆ ಎಂದು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಉತ್ಪಾದನಾ ಕಾರ್ಯಾಚರಣೆಗಳು ಬಹುತೇಕ ಪೂರ್ಣಗೊಂಡ ನಂತರ ಸಾಮಾನ್ಯವಾಗಿ ಕ್ರ್ಯಾಕಿಂಗ್ ನಡೆಯಿತು ಮತ್ತು ಆದ್ದರಿಂದ ಒಂದು ರೀತಿಯಲ್ಲಿ ಘಟಕವನ್ನು ರಕ್ಷಿಸಲು ಅಸಾಧ್ಯವಾಯಿತು ಆದ್ದರಿಂದ ಕ್ರ್ಯಾಕರ್ಗಳನ್ನು ಅಭಿವೃದ್ಧಿಪಡಿಸಿದ ಘಟಕಗಳನ್ನು ಎಸೆಯಬೇಕಾಗುತ್ತದೆ ಆದ್ದರಿಂದ ಉತ್ಪಾದನಾ ಕಾರ್ಯಾಚರಣೆಯ ಸಮಯದಲ್ಲಿ ಪ್ರತಿ ಬಿರುಕುಗೊಂಡ ಅವಾಹಕಗಳಿಂದ ಉಂಟಾಗುವ ವೆಚ್ಚಗಳು ಇತರರು ಸೇವಾ ಪರಿಸ್ಥಿತಿಗಳಲ್ಲಿ ಬಿರುಕು ಬೀಳುವ ಸಾಧ್ಯತೆಯಿದೆ ಎಂದು ಸೂಚಿಸುತ್ತದೆ ಆದ್ದರಿಂದ ಪರಿಸ್ಥಿತಿಯನ್ನು ಸುಧಾರಿಸುವ ಪ್ರಯತ್ನದಲ್ಲಿ ಈ ಪ್ರಕಾರದ ಎಲ್ಲಾ ಒಳಬರುವ ಅವಾಹಕಗಳಿಗೆ 100 ತಪಾಸಣೆ ನೀಡಲಾಯಿತು ಅಥವಾ ಈ 100 ಪರಿಶೀಲನೆಯು ಶೇಕಡಾವಾರು ದೋಷಯುಕ್ತ ಘಟಕಗಳನ್ನು ಕಡಿಮೆ ಮಾಡಲು ವಿಫಲವಾಗಿದೆ ಆದ್ದರಿಂದ ಒಳಬರುವ ಪ್ರತಿಯೊಂದು ಅವಾಹಕಗಳಿಂದ ಅವಾಹಕಗಳನ್ನು ವಿನಾಶಕ್ಕೆ ಪರೀಕ್ಷಿಸುವ ಮೂಲಕ ನಿಜವಾದ ಶಕ್ತಿ ಉಲ್ಬಣವನ್ನು ಅಳೆಯಲು ಸರಳ ಪರೀಕ್ಷೆಯನ್ನು ನಿರ್ಮಿಸಲಾಗಿದೆ 2 ಸರಬರಾಜುದಾರರಿಂದ ಬಂದ 25 ಅವಾಹಕಗಳನ್ನು ಪರೀಕ್ಷಿಸಲಾಯಿತು X' ಮತ್ತು R ನಿಯಂತ್ರಣ ಪಟ್ಟಿಯಲ್ಲಿ ಎರಡೂ ಸರಬರಾಜುದಾರರಿಂದ ತೇಲುತ್ತದೆ ಮತ್ತು ದೀರ್ಘಾವಧಿಯವರೆಗೆ ಅವುಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸಲಾಗುತ್ತಿತ್ತು ಎರಡೂ ಸರಬರಾಜುದಾರರು ಸರಿಸುಮಾರು ಒಂದೇ ಶೇಕಡಾವಾರು ದೋಷಗಳನ್ನು ಹೊಂದಿದ್ದಾರೆಂದು ಪರೀಕ್ಷೆಗಳು ತೋರಿಸಿದವು ಆದರೆ ದೋಷಗಳಿಗೆ ವಿವರಣೆಗಳು ಈ ಕೆಳಗಿನಂತಿವೆ ಸರಬರಾಜುದಾರ A ಹೆಚ್ಚಿನ ಸರಾಸರಿ ಶಕ್ತಿಯನ್ನು ಹೊಂದಿದ್ದನು ಆದರೆ B ಯ ಸಂಖ್ಯಾಶಾಸ್ತ್ರೀಯ ನಿಯಂತ್ರಣಕ್ಕೆ ಹೋಲುವ ಸಂಪೂರ್ಣ ಕೊರತೆ ಮತ್ತೊಂದೆಡೆ B ಅತ್ಯುತ್ತಮ ಸಂಖ್ಯಾಶಾಸ್ತ್ರೀಯ ನಿಯಂತ್ರಣವನ್ನು ಹೊಂದಿತ್ತು ಆದರೆ ಒಂದು ಮಟ್ಟದಲ್ಲಿ ಆವರ್ತನ ವಿತರಣೆಯ ಗಮನಾರ್ಹ ಭಾಗವು ಅಗತ್ಯವಾದ ಕನಿಷ್ಠ ಶಕ್ತಿಗಿಂತ ಕೆಳಗಿತ್ತು ಆದ್ದರಿಂದ ಪರಿಸ್ಥಿತಿಯ ಈ ನಿರ್ಣಯವನ್ನು ಎರಡೂ ಪೂರೈಕೆದಾರರ ಗಮನಕ್ಕೆ ತರಲಾಯಿತು ಮತ್ತು ಉತ್ಪಾದನಾ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಲು ಅವರು ಪ್ರೋತ್ಸಾಹಿಸಬಹುದು ಮತ್ತು ಅಂತಿಮವಾಗಿ ಉತ್ಪನ್ನ ನಿಯಂತ್ರಣವನ್ನು ಸಾಧಿಸಬಹುದು ಆದ್ದರಿಂದ ದೋಷಗಳನ್ನು ಪರಿಶೀಲಿಸಲು ನಿಯಂತ್ರಣ ಪಟ್ಟಿಯಲ್ಲಿ ಹೇಗೆ ಬಳಸಲಾಗಿದೆ ಎಂಬುದನ್ನು ಇದು ತೋರಿಸುತ್ತದೆ ಅವುಗಳು 2 ಉತ್ಪಾದಕರ ನಡುವಿನ ವಿಭಿನ್ನ ರೀತಿಯ ದೋಷಗಳಿಗೆ ಪರ್ಯಾಯವಾಗಿ ಬದಲಾಗುತ್ತಿದ್ದವು ಮತ್ತು ಅವು ಪರಸ್ಪರ ವಿನಿಮಯ ಮಾಡಿಕೊಂಡವು ಆದ್ದರಿಂದ ಅವರು ಎರಡೂ ಪ್ರಕ್ರಿಯೆಗಳ ಮೇಲೆ ಉತ್ತಮ ನಿಯಂತ್ರಣವನ್ನು ಹೊಂದಬಹುದು ಮತ್ತು ಪರಸ್ಪರ ಸ್ಟ್ರಾಂಗ್ ಪಾಯಿಂಟ್ಗಳಿಂದ ಕಲಿಯಬಹುದು ಆದ್ದರಿಂದ ವಿಮಾನ ಟರ್ಮಿನಲ್ ಬ್ಲಾಕ್ನಲ್ಲಿ ಸ್ಲಾಟ್ನ ಮಿಲ್ಲಿಂಗ್ ಅನ್ನು ನಾನು ಮೊದಲೇ ವಿವರಿಸಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಈ ನಿರ್ದಿಷ್ಟ ಟರ್ಮಿನಲ್ ಬ್ಲಾಕ್ನಲ್ಲಿ ನಾನು ಇನ್ನೂ ಕೆಲವು ಸಮಸ್ಯೆಗಳನ್ನು ತೋರಿಸಲಿದ್ದೇನೆ ಆದ್ದರಿಂದ ನಿಯಂತ್ರಣ ಪಟ್ಟಿಯಲ್ಲಿ ಪೂರ್ವಸಿದ್ಧತೆಯಾಗಿರುವ ನಿರ್ಧಾರಗಳು ಯಾವುವು ನಿರ್ದಿಷ್ಟ ಉದ್ಯಮದಲ್ಲಿ ಟರ್ಮಿನಲ್ ಬ್ಲಾಕ್ ಉದಾಹರಣೆಯನ್ನು ಏಕೆ ಆಯ್ಕೆ ಮಾಡಲಾಗಿದೆ ಆದ್ದರಿಂದ ವಿಮಾನ ಕಂಪನಿಯ ಯಂತ್ರದ ಅಂಗಡಿಯಲ್ಲಿ ಮಾಡಿದ ಅನೇಕ ಭಾಗಗಳಿಗೆ ಹೆಚ್ಚಿನ ಶೇಕಡಾವಾರು ನಿರಾಕರಣೆಗಳಿವೆ ಮತ್ತು ಇದು ತೊಂದರೆಗೆ ಕಾರಣಗಳನ್ನು ಪರೀಕ್ಷಿಸುವ ಅಗತ್ಯವನ್ನು ಸೂಚಿಸುತ್ತದೆ ಮತ್ತು ಹೆಚ್ಚಿನ ನಿರಾಕರಣೆಗಳು ಆಯಾಮದ ಸಹಿಷ್ಣುತೆಗಳನ್ನು ಪೂರೈಸುವಲ್ಲಿ ವಿಫಲವಾದ ಕಾರಣ x' ಮತ್ತು R ಚಾರ್ಟ್ಗಳ ಬಳಕೆಯಿಂದ ತೊಂದರೆಯ ಕಾರಣಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಲು ನಿರ್ಧರಿಸಲಾಯಿತು ಮತ್ತು ಈ ಚಾರ್ಟ್ಗಳು ಆಯಾಮಗಳ ಅಳತೆಗಳನ್ನು ಆ ಆಯಾಮಗಳಿಗೆ ಮಾತ್ರ ಬಳಸಬೇಕಾಗಿತ್ತು ಅಲ್ಲಿ ಅದು ಹಲವಾರು ಪ್ರಮಾಣದ ನಿರಾಕರಣೆಗಳನ್ನು ಉಂಟುಮಾಡುತ್ತದೆ ನಿರ್ದಿಷ್ಟವಾಗಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಮಿಲ್ಲಿಂಗ್ ಸ್ಲಾಟ್ ಅಗಲವನ್ನು ಆಯಾಮವಾಗಿ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಅನೇಕ ಆಯಾಮಗಳಲ್ಲಿ ನಿಯಂತ್ರಣ ಪಟ್ಟಿಯಲ್ಲಿ ಆಯ್ಕೆಮಾಡಿದವರು ಹಾಳಾಗುವಿಕೆ ಮತ್ತು ಪುನರ್ನಿರ್ಮಾಣದ ಹೆಚ್ಚಿನ ವೆಚ್ಚವನ್ನು ಹೊಂದಿದ್ದರು ಆದ್ದರಿಂದ ಕಂಪನಿಯು ಆ ನಿರ್ದಿಷ್ಟ ಆಯಾಮವನ್ನು ಆರಿಸಿತು ಇದು ಪುನರ್ನಿರ್ಮಾಣ ಅಥವಾ ಹಾಳಾಗುವಿಕೆ ಅಥವಾ ನಿರಾಕರಣೆಗಳ ವಿಷಯದಲ್ಲಿ ವ್ಯವಸ್ಥೆಗೆ ಸಾಕಷ್ಟು ಕಡಿಮೆ ಮೌಲ್ಯವನ್ನು ಸೇರಿಸುತ್ತದೆ ಅಥವಾ ವಿದ್ಯುತ್ ಫಲಕದಲ್ಲಿ ಸರಿಯಾಗಿ ಹೊಂದಿಕೊಳ್ಳಲು ಸಾಧ್ಯವಾಗದಿರುವುದು ಇತ್ಯಾದಿ ಮತ್ತು ಯಾವ ತಿರಸ್ಕಾರಗಳು ಅಸೆಂಬ್ಲಿ ಕಾರ್ಯಾಚರಣೆ ವಿಳಂಬಕ್ಕೆ ಕಾರಣವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಒಂದು ನಿರ್ಣಾಯಕ ಆಯಾಮವು ಬಹಳ ಮುಖ್ಯವಾದ ಸ್ವಭಾವವೆಂದು ಕಂಡುಬಂದಿದೆ ಅಥವಾ ಪ್ರತ್ಯೇಕಿಸಲ್ಪಟ್ಟಿದೆ ಮತ್ತು ಅದು ವಿಮಾನದ ಹಿಂಭಾಗದ ಬಾಲದ ಕೊನೆಯಲ್ಲಿ ಟರ್ಮಿನಲ್ ಬ್ಲಾಕ್ನಂತೆ ಬಳಸಲಾಗುವ ಡ್ಯುರಾಲುಮಿನ್ ಫೋರ್ಜಿಂಗ್ನ ಸ್ಲಾಟ್ನ ಅಗಲವಾಗಿತ್ತು ಆದ್ದರಿಂದ ಸ್ಲಾಟ್ ಅಗಲದ ಅಂತಿಮ ಹೊಂದಾಣಿಕೆಯು ಮಿಲ್ಲಿಂಗ್ ಕಾರ್ಯಾಚರಣೆಯಾಗಿದೆ ಮತ್ತು ಸ್ಲಾಟ್ನ ಅಗಲವನ್ನು 0 8750 ಸರಾಸರಿ ಎಂದು ನಿರ್ದಿಷ್ಟಪಡಿಸಲಾಗಿದೆ ಇದು ಇಂಚುಗಳಲ್ಲಿದೆ ಆದ್ದರಿಂದ ಇದು ಮೂಲತಃ ಇಂಚುಗಳ ಸರಾಸರಿ ತದನಂತರ ಈ ವಿವರಣೆಯ ಮಿತಿಗಳು 0 000 ಇಂಚುಗಳಲ್ಲಿ 0 0050 ಇಂಚುಗಳ ಒಳಗೆ ಇರಬೇಕು ಆದ್ದರಿಂದ ಈ ಉದಾಹರಣೆಯು ಆಕ್ರಮಣದ ರೀತಿಯಲ್ಲಿ ವಿನ್ಯಾಸ ಎಂಜಿನಿಯರ್ಗಳು ಈ ಆಯಾಮವನ್ನು ಏಕಪಕ್ಷೀಯ ಸಹಿಷ್ಣುತೆಯೊಂದಿಗೆ ನಿರ್ದಿಷ್ಟಪಡಿಸಿದ್ದಾರೆ ಏಕೆಂದರೆ ಟರ್ಮಿನಲ್ ಬ್ಲಾಕ್ನ ಫಿಟ್ ಅವಶ್ಯಕತೆಗಳು ಮತ್ತು ಸ್ಲಾಟ್ ಅಗಲವು ಕನಿಷ್ಠ 0 8750 ಇಂಚುಗಳು ಮತ್ತು ಅಪೇಕ್ಷಣೀಯವಾಗಿರಬೇಕು ಅದು ಈ ಮೌಲ್ಯಕ್ಕೆ ಬಹಳ ಹತ್ತಿರದಲ್ಲಿದೆ ಆದ್ದರಿಂದ ಈಗ ಈ ಆಯಾಮವು ಒಂದು ರೀತಿ ಪ್ರತ್ಯೇಕವಾಗಿದ್ದರೆ ಮತ್ತು ಈ ವಿವರಣೆಯನ್ನು ಮುಂದಿನ ಹಂತಕ್ಕೆ ಹಾಕಲಾಗುತ್ತದೆಯೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಅದು ನಿಯಂತ್ರಣ ಚಾರ್ಟ್ ತೇಲುವ ಚಿತ್ರವಾಗಿದೆ ಸಮಯದ ಹಿತದೃಷ್ಟಿಯಿಂದ ನಾನು ಈ ಮಾಡ್ಯೂಲ್ ಅನ್ನು ಮುಗಿಸಲಿದ್ದೇನೆ ಆದರೆ ಮುಂದಿನ ಮಾಡ್ಯೂಲ್ನಲ್ಲಿ ಈ ಚಾರ್ಟ್ಗಳು ಹೇಗೆ ತೇಲುತ್ತವೆ ಮತ್ತು ಕೆಲವು ಕಲಿಕೆಯ ಅನುಭವಗಳಿಗೆ ಕಾರಣವಾಗುವ ಈ ಚಾರ್ಟ್ಗಳಿಂದ ನೀವು ಹೇಗೆ ವಿವಿಧ ಮಾಹಿತಿಯನ್ನು ಪಡೆಯಬಹುದು ಎಂಬುದರ ಬಗ್ಗೆ ಪ್ರಾರಂಭಿಸುತ್ತೇನೆ ಧನ್ಯವಾದಗಳು